P ಪವರ್ ಸಿಸ್ಟಮ್ ಕಾಂಪೊನೆಂಟ್ಸ್ ಅಂಡ್ ಪರ್ ಯೂನಿಟ್ ಸಿಸ್ಟಮ್ ಇದು ಅರ್ಥವಾಗುವಂತಹದ್ದಾಗಿದೆ Vac V ಕೋನಕ್ಕೆ ಸಮಾನವಾಗಿರುತ್ತದೆ ಅಂದರೆ ಕೇವಲ 180 ಡಿಗ್ರಿಗಳ ವಿರುದ್ಧ Vca ಮತ್ತು ಇದು Vac ಆಗಿದೆ ಈ ಕೋನವು 30 ಡಿಗ್ರಿಗಳಾಗಿರುತ್ತದೆ ಮತ್ತು ಲೈನ್ ಟು ಲೈನ್ ವೋಲ್ಟೇಜ್ ಆಗಿದೆ ಆದ್ದರಿಂದ ಈ ಲೈನ್ Vac ಆಗಿರುತ್ತದೆ ಲೈನ್ ಟು ಲೈನ್ ವೋಲ್ಟೇಜ್ Van ನಿಂದ ಮೈನಸ್ 30 ಡಿಗ್ರಿಗಳಷ್ಟು ಹಿಂದುಳಿದಿದೆ ಈ ಎಲ್ಲಾ ವಿಷಯಗಳು ತಿಳಿದಿವೆ ಮತ್ತು ಲೈನ್ ಅನ್ ಟ್ರಾನ್ಸ್ಪೋಸ್ಡ್ ಆಗಿದೆ ಅಂದರೆ ಚಾರ್ಜ್ ನ ಡಿಸ್ಚಾರ್ಜ್ ಅಭಿವ್ಯಕ್ತಿ ಸಂಕೀರ್ಣವಾಗುತ್ತದೆ ಆದ್ದರಿಂದ ಈಗ ಸಮೀಕರಣ 5 ಅನ್ನು ಮತ್ತೊಮ್ಮೆ ಅನ್ವಯಿಸಿ ನೀವು ಸಮೀಕರಣ 5 ಕ್ಕೆ ಹಿಂತಿರುಗಬೇಕು ಮತ್ತು ಲೈನ್ ವೋಲ್ಟೇಜ್ Vab ಗೆ ಅನ್ವಯಿಸಿ ಆದ್ದರಿಂದ Vab120 ನಂತರ ಈಗಾಗಲೇ ಪಡೆದಿರುವ ಸಮೀಕರಣ 5 ಅನ್ನು ಬಳಸಿ ಅದನ್ನು ಅನ್ವಯಿಸಿ ಈ ಸಂರಚನೆಯನ್ನು ನೋಡಿ ಮತ್ತು ಅನ್ವಯಿಸಿ ಆದ್ದರಿಂದ ಅದು ಇರುತ್ತದೆ Vab 120qaln Dr qbln rdqcln D2D V∟300 ಇದು ಸಮೀಕರಣ 1 ಏಕೆಂದರೆ Vab V∟300 ಆದ್ದರಿಂದ ಇದು V∟300ಗೆ ಸಮಾನವಾಗಿದೆ ಎಂದು ನಾವು ಬರೆಯುತ್ತಿದ್ದೇವೆ ಅಂದರೆ ಈ ಅಭಿವ್ಯಕ್ತಿ V∟300ಡಿಗ್ರಿಗಳಿಗೆ ಸಮಾನವಾಗಿರುತ್ತದೆ ಅದೇ ರೀತಿ Vac ನಮಗೆ Vac ಬೇಕು ಏಕೆಂದರೆ Vab Vac 3 Van ಆದ್ದರಿಂದ Vac120qaln 2Dr qbln DD ಅಂದರೆ ಈ ಪದವನ್ನು ತೆಗೆದುಹಾಕಲಾಗುತ್ತದೆ ಏಕೆಂದರೆ ಈ ಕಂಡಕ್ಟರ್ ನೀವು Vac ಅನ್ನು ಪರಿಗಣಿಸುತ್ತಿರುವಾಗ ಈ ವಿಷಯವು qb ln ಆಗುತ್ತದೆ ನೀವು ಈ qb ಅನ್ನು ಪರಿಗಣಿಸಿದಾಗ ಇದು ಕಂಡಕ್ಟರ್ b ಆಗಿದೆ ಈ ಬದಿಯು D ಆಗಿದೆ ಈ ಭಾಗವು D ಆಗಿದೆ ಆದ್ದರಿಂದ ಇದು qbln DD ಆಗಿರುತ್ತದೆ ಅಂದರೆ ಸಮೀಕರಣ 1 ರಲ್ಲಿ ಈ ಪದವು ಕಣ್ಮರೆಯಾಗುತ್ತದೆ ಅದು 0 ಆಗಿದೆ ಆದ್ದರಿಂದ ನಾನು ಅಭಿವ್ಯಕ್ತಿಯಲ್ಲಿ 0 ಎಂದು ಎಲ್ಲಿಯೂ ಹಾಕುವುದಿಲ್ಲ ಆದರೆ ನಾವು ಇದನ್ನು 0 ಎಂದು ತೆಗೆದುಕೊಳ್ಳೋಣ ಮತ್ತು ಅದರ ಪ್ರಕಾರ ನಾವು ಮೌಲ್ಯಮಾಪನ ಮಾಡುತ್ತೇವೆ plus qcln r2D V∟ 300 ಡಿಗ್ರಿಗಳಿಗೆ ಸಮನಾಗಿರುತ್ತದೆ ಅಲ್ಲಿ Vac V∟ 300ಡಿಗ್ರಿ ಗಳು ಅಂದರೆ Vac V∟ 300ಡಿಗ್ರಿ ಆದ್ದರಿಂದ ಇದು ಸಮೀಕರಣ 2 ಈಗ qaqbqc0 ಏಕೆಂದರೆ ಇದು ಸಮತೋಲಿತ ವ್ಯವಸ್ಥೆಯಾಗಿದೆ ಆದ್ದರಿಂದ qb qaqc ಇದು ಸಮೀಕರಣ 3 ಆದ್ದರಿಂದ ಸಮೀಕರಣ 1 ಮತ್ತು 3 ರಿಂದ ನೀವು qb qaqc ಅನ್ನು ಬದಲಿಸಿ ಮತ್ತು ಸರಳಗೊಳಿಸಿ ನೀವು ಹಾಗೆ ಮಾಡಿದರೆ ನೀವು 2qaln Drqcln D2r2π0V∟ 30 ಡಿಗ್ರಿಗಳನ್ನು ಪಡೆಯುತ್ತೀರಿ ಈ 2πε0 ಅಡ್ಡ ಗುಣಾಕಾರ ಆದ್ದರಿಂದ 2πε0V∟ 30 ಡಿಗ್ರಿ ಇದು ಸಮೀಕರಣ 4 ಅಂತೆಯೇ ಮುಂದಿನದನ್ನು ಪರಿಹರಿಸುವುದು ಎಂದರೆ ಈ ಅಭಿವ್ಯಕ್ತಿಯು ವಾಸ್ತವವಾಗಿ qa ಮತ್ತು qc ಪರಿಭಾಷೆಯಲ್ಲಿದೆ ಈ ಸಮೀಕರಣ 2 qa ಮತ್ತು qc ನ ಕಾರ್ಯವಾಗಿದೆ ಏಕೆಂದರೆ ಈ ಪದವು ಶೂನ್ಯವಾಗಿರುತ್ತದೆ ಅಂದರೆ ನೀವು ಸಮೀಕರಣ 2 ಮತ್ತು ಸಮೀಕರಣ 4 ಅನ್ನು ಪರಿಹರಿಸುತ್ತೀರಿ ಆದ್ದರಿಂದ ನೀವು ಸಮೀಕರಣ 2 ಮತ್ತು ಸಮೀಕರಣ 4 ಅನ್ನು ಪರಿಹರಿಸಿದರೆ ನಮ್ಮ ಆಸಕ್ತಿಯು qa ನಲ್ಲಿ ಮಾತ್ರ ಹಾಗೆಯೇ ನೀವು qc ಅನ್ನು ಪರಿಹರಿಸಬಹುದು ಆದರೆ ನಮ್ಮ ಆಸಕ್ತಿಯು ಚಾರ್ಜ್ ಅನ್ನು ಕಂಡುಹಿಡಿಯುವುದು ಇದು ವಾಸ್ತವವಾಗಿ ಪ್ರತಿ ಮೀಟರ್ಗೆ ಕೂಲಂಬ್ ಆಗಿದೆ ಆದ್ದರಿಂದ ನೀವು qa ಗೆ ಪರಿಹರಿಸಿದರೆ ಅದು ಪ್ರತಿ ಮೀಟರ್ಗೆ ಕೂಲಂಬ್ ಆಗಿರುತ್ತದೆ qa 2π0ln rd ∟300 ln D2r ∟ 300 2Drln rD ln 2Dr ln r2D ಆದ್ದರಿಂದ ಅಂದರೆ ಈ ಅಭಿವ್ಯಕ್ತಿ ಸಂಕೀರ್ಣವಾಗಿದೆ ಏಕೆಂದರೆ ನೀವು ಇಲ್ಲಿ ಕೋನ 30 ಡಿಗ್ರಿ ಇಲ್ಲಿ ಕೋನ ಮೈನಸ್ 30 ಡಿಗ್ರಿಯನ್ನು ಹೊಂದಿದ್ದೀರಿ ಏಕೆಂದರೆ ಲೈನ್ ಅನ್ ಟ್ರಾನ್ಸ್ಪೋಸ್ಡ್ ಆಗಿದೆ ಆದ್ದರಿಂದ ಹಂತ 'a' Ia qa∟90 ಡಿಗ್ರಿಗಳ ಚಾರ್ಜಿಂಗ್ ಕರೆಂಟ್ ಆಗಿದೆ ಅಂದರೆ 2πfqa∟ 90 ಡಿಗ್ರಿ ಇದು ಹಂತದ a ದ ಚಾರ್ಜ್ ಕರೆಂಟ್ ಆಗಿದೆ ಆದ್ದರಿಂದ Ia ಬದಲಿಗೆ ನಾನು ಚಾರ್ಜಿಂಗ್ ಕರೆಂಟ್ ಅನ್ನು Ica ಎಂದು ಬರೆಯಬಹುದು ಹಂತದ ಚಾರ್ಜಿಂಗ್ ಕರೆಂಟ್ a qa∟90 ಡಿಗ್ರಿ ವಾಸ್ತವವಾಗಿ q ಸಾಮಾನ್ಯವಾಗಿ CV ಗೆ ಸಮಾನವಾಗಿರುತ್ತದೆ ಅಂದರೆ ನೇರವಾಗಿ ನೀವು ಬರೆಯಬಹುದು qa∟90 ಡಿಗ್ರಿ ಚಾರ್ಜಿಂಗ್ ಕರೆಂಟ್ ಮುಂಚೂಣಿಯಲ್ಲಿದೆ ಮತ್ತು ಈ qa ಅಭಿವ್ಯಕ್ತಿಯನ್ನು ನೀವು ಇಲ್ಲಿ ಪರ್ಯಾಯವಾಗಿ ಮಾಡಿದರೆ ಅದು ಚಾರ್ಜಿಂಗ್ ಕರೆಂಟ್ ಆಂಪಿಯರ್ನ ಅಭಿವ್ಯಕ್ತಿಯಾಗಿದೆ ಆದ್ದರಿಂದ ರೇಖೆಯನ್ನು ವರ್ಗಾಯಿಸದಿದ್ದರೆ ಚಾರ್ಜ್ ವಾಸ್ತವವಾಗಿ ಪ್ರತಿ ಮೀಟರ್ಗೆ ಕೂಲಂಬ್ ಆಗಿರುತ್ತದೆ ಅದು ಸಂಕೀರ್ಣ ಪ್ರಮಾಣವಾಗಿದೆಕಾಂಪ್ಲೆಕ್ಸ್ ಕ್ವಾಂಟಿಟಿ ಆದ್ದರಿಂದ ಮುಂದಿನ ಇನ್ನೊಂದು ಉದಾಹರಣೆ ಆದ್ದರಿಂದ ಕಂಡಕ್ಟರ್ ಗಳ ಕೆಳಗಿನ ವ್ಯವಸ್ಥೆಯನ್ನು ಹೊಂದಿರುವ ಸಿಂಗಲ್ ಫೇಸ್ ಲೈನ್ ಟು ಲೈನ್ ಕ್ಯಾಪಾಸಿಟನ್ಸ್ ಅನ್ನು ನಿರ್ಧರಿಸಿ ಒಂದು ಸರ್ಕ್ಯೂಟ್ 0 2 ಸೆಂಟಿಮೀಟರ್ ಡಯಾ 3 ವೈರ್ ಗಳನ್ನು ಮತ್ತು 0 4 ಸೆಂಟಿಮೀಟರ್ ಡಯಾಗಳ 2 ವೈರ್ ಗಳ ಇನ್ನೊಂದು ಸರ್ಕ್ಯೂಟ್ ಅನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಇದು ಆದ್ದರಿಂದ ಇದು ಕ್ಯಾಪಾಸಿಟನ್ಸ್ ನ ಕೊನೆಯ ಉದಾಹರಣೆಯಾಗಿದೆ ಆದ್ದರಿಂದ ಇದು ಇಂಡಕ್ಟನ್ಸ್ ಪ್ರಕರಣಕ್ಕಾಗಿ ನಾವು ಇದನ್ನು ಪರಿಹರಿಸಿದ್ದೇವೆ ಈ ಸಂಯೋಜಿತ ಕಂಡಕ್ಟರ್ X ಮೂರು ಕಂಡಕ್ಟರ್ಗಳು ಇಲ್ಲಿವೆ ಮತ್ತು ಇಲ್ಲಿ m 3 ಕ್ಕೆ ಸಮಾನವಾಗಿರುತ್ತದೆ ಮತ್ತು n 2 ಆದ್ದರಿಂದ ಮೊದಲು ನೀವು Deq ಅನ್ನು ಕಂಡುಹಿಡಿಯಿರಿ ಅದು ಎಲ್ಲಾ ಪರಸ್ಪರ ಅಂತರಗಳು ಆದ್ದರಿಂದ ಇಲ್ಲಿ 3 ವಾಹಕಗಳು 2 ಇಲ್ಲಿ 3 ಇಂಟು 2 mn 6 ಕ್ಕೆ ಸಮಾನವಾಗಿರುತ್ತದೆ ನಾನು mn ಟು ದಿ ಪವರ್ 1 ಎಂದು ಬರೆದಿದ್ದೇನೆ ಆದ್ದರಿಂದ Daa1 Dab1 Dba1 Dbb1 Dca1 Dcb1 ಆದ್ದರಿಂದ ನಾನು ನಿಮಗೆ ತೋರಿಸಿರುವ ಈ ಎಲ್ಲಾ ಡಿಸ್ಟೆನ್ಸ್ ಗಳು 4 ಮೀಟರ್ ಇದು 6 ಮೀಟರ್ ಇದು 4 ಮೀಟರ್ ನೀವು ಎಲ್ಲಾ ಇತರ ದೂರಗಳನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ನಾನು ನೇರವಾಗಿ ಬರೆದಿದ್ದೇನೆ ಆದರೆ ಇದನ್ನು ನೀವು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಅದು 6 7 11 7 11 6 10 7 11 16 ಇದು 7 162 ಮೀಟರ್ ಬರುತ್ತದೆ ಹಾಗೆಯೇ rx ಎಂಬುದು x ಗುಂಪು ಎಲ್ಲಾ ವ್ಯಾಸವು ಒಂದೇ 0 2 ಆಗಿದೆ ಇದಕ್ಕೆ ಇದು ಇದು ಆದ್ದರಿಂದ ತ್ರಿಜ್ಯವು 0 2 ರಿಂದ 2 ಆಗಿರುತ್ತದೆ ಅಂದರೆ 0 001 ಮೀಟರ್ ಅಂತೆಯೇ ಇಲ್ಲಿಯೂ ಈ ಗುಂಪಿನ ವ್ಯಾಸವು 0 4 ಸೆಂಟಿಮೀಟರ್ ಆಗಿದೆ ಆದ್ದರಿಂದ ರೈಯು 0 4 ಬೈ 2 0 2 ಸೆಂಟಿಮೀಟರ್ಗೆ ಸಮಾನವಾಗಿರುತ್ತದೆ 0 002 ಮೀಟರ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಗುಂಪಿಗೆ self GMD ಅನ್ನು ಕಂಡುಹಿಡಿಯಿರಿ ಆದ್ದರಿಂದ Dsx Daa Dab Dac Dba Dbb Dbc Dca Dcb Dcc ಗೆ ಸಮಾನವಾಗಿರುತ್ತದೆ Daa Dbb ಮತ್ತು Dcc ವಾಸ್ತವವಾಗಿ rx ಗೆ ಸಮಾನವಾಗಿರುತ್ತದೆ ಮತ್ತು ಎಲ್ಲಾ 9 ಸಾಧ್ಯತೆಗಳು 3 ರಿಂದ 3 ಆದ್ದರಿಂದ ಟು ದಿ ಪವರ್ 19 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಸುಲಭವಾಗಿ Dsx ಅನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಇದು 0 001 q 0 4 ಟು ದಿ ಪವರ್ 4 ಇಂಟು 8 ಸ್ಕ್ವೇರ್ ಟು ದಿ ಪವರ್ 1 ಬೈ 9 ಆದ್ದರಿಂದ 0 294 ಮೀಟರ್ ಅದೇ ರೀತಿ Dsy da1a1 da1b112 ಗೆ ಸಮಾನವಾಗಿರುತ್ತದೆ ಅದು 0 0894 ಮೀಟರ್ ಬರುತ್ತದೆ ಆದ್ದರಿಂದ ಈಗ ಮತ್ತೊಮ್ಮೆ ಸಮೀಕರಣ 7 ಅನ್ನು ಅನ್ವಯಿಸಿ ಯಾವುದನ್ನು ಪಡೆಯಲಾಗಿದೆ ಮತ್ತು Cxy ಪ್ರತಿ ಮೀಟರ್ಗೆ 0ln DeqDsxDsy ಫ್ಯಾರಡ್ಗೆ ಸಮ ಆದ್ದರಿಂದ ಈ ಎಲ್ಲಾ ಮೌಲ್ಯಗಳನ್ನು Deq Dsx Dsy ಗೆ ಪರ್ಯಾಯವಾಗಿ ನೀವು ಪ್ರತಿ ಕಿಲೋಮೀಟರ್ಗೆ Cxy 0 00734 ಮೈಕ್ರೋ ಫ್ಯಾರಡ್ ಪಡೆಯುತ್ತೀರಿ ಆದ್ದರಿಂದ ಇದರೊಂದಿಗೆ ಟ್ರಾನ್ಸ್ಮಿಷನ್ ಲೈನ್ನ ಕೆಪಾಸಿಟನ್ಸ್ ಲೆಕ್ಕಾಚಾರವು ಮುಗಿದಿದೆ ಆದರೆ ನಾವು 3 ಫೇಸ್ ಟ್ರಾನ್ಸ್ಮಿಷನ್ ಲೈನ್ನ ಗುಣಲಕ್ಷಣ ಅಥವಾ ಕಾರ್ಯಕ್ಷಮತೆಗೆ ಬಂದಾಗ ಆ ಸಮಯದಲ್ಲಿ ನಾವು ಈ ಚಾರ್ಜಿಂಗ್ ಕೆಪಾಸಿಟನ್ಸ್ ಮತ್ತು ಅದರ ಪರಿಣಾಮವನ್ನು ಮತ್ತೊಮ್ಮೆ ನೋಡುತ್ತೇವೆ ಮುಂದಿನದು ಪವರ್ ಸಿಸ್ಟಮ್ ಪರ್ ಯೂನಿಟ್ ಸಿಸ್ಟಮ್ ನಾವು ಪ್ರಾರಂಭಿಸುತ್ತೇವೆ ಆದ್ದರಿಂದ ಪವರ್ ಸಿಸ್ಟಮ್ ಕಾಂಪೊನೆಂಟ್ಸ್ ಅಂಡ್ ಪರ್ ಯೂನಿಟ್ ಸಿಸ್ಟಮ್ ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ನೀವು ಪವರ್ ಸಿಸ್ಟಮ್ ನೆಟ್ವರ್ಕ್ಗಾಗಿ ರೇಖಾಚಿತ್ರವನ್ನು ಚಿತ್ರಿಸುವಾಗ ನೋಡಿದ್ದೀರಿ ಪವರ್ ಸಿಸ್ಟಮ್ ಘಟಕ ಮತ್ತು ಪರ್ ಯುನಿಟ್ ಸಿಸ್ಟಮ್ ಮೂಲತಃ ನಾವು ಸಿಂಗಲ್ ಲೈನ್ ರೇಖಾಚಿತ್ರವನ್ನು ತಯಾರಿಸುತ್ತಿದ್ದೇವೆ ಯಾವಾಗಲೂ ಇದು 3 ಫೇಸ್ ವ್ಯವಸ್ಥೆಯಾಗಿದೆ ಏಕೆಂದರೆ 3 ಫೇಸ್ ವ್ಯವಸ್ಥೆಯು ಮೂಲತಃ ಸಮತೋಲಿತ ವ್ಯವಸ್ಥೆಯಾಗಿದೆ ಮತ್ತು ಇದನ್ನು ಸಿಂಗಲ್ ಲೈನ್ ರೇಖಾಚಿತ್ರದಿಂದ ಪ್ರತಿನಿಧಿಸಬಹುದು ಮತ್ತು ಇನ್ನೊಂದು ವಿಷಯವೆಂದರೆ ಸಿಸ್ಟಮ್ ಅಸಮತೋಲಿತವಾಗಿದ್ದರೆ ನೀವು ಕಂಡಕ್ಟರ್ ಗಳ ನಡುವೆ ಮತ್ತು ಕಂಡಕ್ಟರ್ ಮತ್ತು ನ್ಯೂಟ್ರಲ್ ನಡುವೆ ಪರಸ್ಪರ ಜೋಡಣೆಯನ್ನು ಪರಿಗಣಿಸಬೇಕು ನನ್ನ ಪ್ರಕಾರ ನಾನು ಎಲ್ಲಾ ಮ್ಯೂಚುಯಲ್ ಫೇಸ್ ಕಂಡಕ್ಟರ್ಗಳು ಮತ್ತು ಹಂತದಿಂದ ನ್ಯೂಟ್ರಲ್ ಕಂಡಕ್ಟರ್ಗಳ ನಡುವೆ ಹಾಗೆ ಮಾಡುತ್ತೇನೆ ಸಿಸ್ಟಮ್ ಅಸಮತೋಲಿತವಾಗಿದ್ದರೆ ನೀವು ಪರಸ್ಪರ ಇಂಡಕ್ಟನ್ಸ್ ಅನ್ನು ಪರಿಗಣಿಸಬೇಕು ವಿಶೇಷವಾಗಿ ಟ್ರಾನ್ಸ್ಮಿಷನ್ ಲೈನ್ಗೆ ಪ್ರತಿ ಹಂತವು ಬಹುತೇಕ ಒಂದೇ ಶಕ್ತಿಯನ್ನು ಒಯ್ಯುತ್ತದೆ ಇದು ಸಮತೋಲಿತ ಸಿಸ್ಟಮ್ ವೋಲ್ಟೇಜ್ ಸಹ ಸಮತೋಲಿತವಾಗಿದೆ ಆದರೆ ನೀವು ವಿತರಣಾ ವ್ಯವಸ್ಥೆಗೆ ಬಂದರೆ 11 KV ವ್ಯವಸ್ಥೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಇದು 11 KV ವ್ಯವಸ್ಥೆಯಾಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಲೋಡ್ಗಳು ಸಮತೋಲಿತವಾಗಿರುವುದಿಲ್ಲ ಕೆಲವು ಸಂದರ್ಭಗಳಲ್ಲಿ ಇದು ಅಸಮತೋಲಿತವಾಗಿದೆ ಮತ್ತು ಆ ಸಂದರ್ಭದಲ್ಲಿ ನೀವು ಪರಸ್ಪರ ಇಂಡಕ್ಟನ್ಸ್ ಅನ್ನು ಪರಿಗಣಿಸಬೇಕು ಆ ಸಂದರ್ಭದಲ್ಲಿ ಆ ವಿಷಯಗಳನ್ನು ಒಂದೇ ಸಾಲಿನ ರೇಖಾಚಿತ್ರದಿಂದ ಪ್ರತಿನಿಧಿಸಲಾಗುವುದಿಲ್ಲ ನೀವು ಎಲ್ಲಾ 3 ಹಂತಗಳನ್ನು ಪರಿಗಣಿಸಬೇಕು ಆದ್ದರಿಂದ ಟ್ರಾನ್ಸ್ಮಿಷನ್ ಸಿಸ್ಟಮ್ಗಾಗಿ ಪವರ್ ಸಿಸ್ಟಮ್ ಘಟಕಗಳು ಏಕ ಸಾಲಿನ ರೇಖಾಚಿತ್ರಕ್ಕೆ ಹೋಗುತ್ತವೆ ನಾವು ಅದನ್ನು ನಂತರ ಬರುತ್ತೇವೆ ಆದ್ದರಿಂದ ಎಲ್ಲಾ 3 ಹಂತಗಳಿಗೆ ಪವರ್ ಸಿಸ್ಟಮ್ನ ಸಂಕೀರ್ಣ ಸರ್ಕ್ಯೂಟ್ ರೇಖಾಚಿತ್ರವು ತುಂಬಾ ಜಟಿಲವಾಗಿದೆ ನೀವು a b c 3 ಹಂತಗಳು ಸಿಂಕ್ರೊನಸ್ ಜನರೇಟರ್ ಟ್ರಾನ್ಸ್ಫಾರ್ಮರ್ಗಳು ಸರ್ಕ್ಯೂಟ್ ಬ್ರೇಕರ್ಗಳು ಮತ್ತು ಷಂಟ್ ಕೆಪಾಸಿಟರ್ಗಳು ರಿಯಾಕ್ಟರ್ಗಳು ಅಥವಾ ಫ್ಯಾಕ್ಟ್ ಡಿವೈಸ್ಗಳಂತಹ ಇತರ ಹಲವು ಸಾಧನಗಳು ಮತ್ತು ಎಲ್ಲಾ ಇತರ ಘಟಕಗಳು ಮತ್ತು ವಿಭಿನ್ನ ಘಟಕಗಳು ಇವೆ ನೀವು ಒಟ್ಟಿಗೆ ಸೇರಿಸಿದರೆ ಅದು ತುಂಬಾ ಜಟಿಲವಾಗಿದೆ ಆದ್ದರಿಂದ ಪ್ರತಿ ಘಟಕಕ್ಕೆ ಸರಳ ಚಿಹ್ನೆಗಳನ್ನು ಬಳಸಿಕೊಂಡು ಪವರ್ ಸಿಸ್ಟಮ್ ಅನ್ನು ಪ್ರತಿನಿಧಿಸುವುದು ತುಂಬಾ ಪ್ರಾಯೋಗಿಕವಾಗಿದೆ ಇದರಿಂದಾಗಿ ಏಕ ಸಾಲಿನ ರೇಖಾಚಿತ್ರ ಎಂದು ಕರೆಯಲಾಗುತ್ತದೆ ಆದ್ದರಿಂದ ವಿದ್ಯುತ್ ವ್ಯವಸ್ಥೆಯ ಎಂಜಿನಿಯರ್ಗಳು ಪ್ರತಿ ಘಟಕದ ವ್ಯವಸ್ಥೆಯನ್ನು ರೂಪಿಸಿದ್ದಾರೆ ಅಂದರೆ ಪ್ರಸ್ತುತ ವೋಲ್ಟೇಜ್ ವಿದ್ಯುತ್ ಮತ್ತು ಪ್ರತಿರೋಧದಂತಹ ವಿಭಿನ್ನ ಭೌತಿಕ ಪ್ರಮಾಣಗಳನ್ನು ದಶಮಾಂಶ ಭಾಗವಾಗಿ ಅಥವಾ ಮೂಲ ಪ್ರಮಾಣಗಳ ಬಹುಸಂಖ್ಯೆಯಂತೆ ವ್ಯಕ್ತಪಡಿಸಲಾಗುತ್ತದೆ ಆದ್ದರಿಂದ ಈ ವ್ಯವಸ್ಥೆಯಲ್ಲಿ ನೀವು ಪ್ರತಿ ಘಟಕಕ್ಕೆ ಹೋದಾಗ ವಿಭಿನ್ನ ವೋಲ್ಟೇಜ್ ಮಟ್ಟಗಳು ಕಣ್ಮರೆಯಾಗುತ್ತವೆ ವೋಲ್ಟೇಜ್ ಮಟ್ಟವು ಕಣ್ಮರೆಯಾಗುತ್ತದೆ ಆದ್ದರಿಂದ ಎಲ್ಲಾ ಪ್ರಮಾಣಗಳಿಗೆ ಆಯಾಮವಿಲ್ಲದ ಪ್ರಮಾಣಗಳನ್ನು ನೀಡಲಾಗುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ಸಿಂಕ್ರೊನಸ್ ಜನರೇಟರ್ಗಳು ಟ್ರಾನ್ಸ್ಫಾರ್ಮರ್ಗಳು ಮತ್ತು ಲೈನ್ಗಳನ್ನು ಒಳಗೊಂಡಿರುವ ಪವರ್ ನೆಟ್ವರ್ಕ್ ಸರಳ ಪ್ರತಿರೋಧಗಳಿಗೆ ತಗ್ಗಿಸುತ್ತದೆ ಇದು ವಿದ್ಯುತ್ ಘಟಕದ ವ್ಯವಸ್ಥೆಯ ಪ್ರಮುಖ ಪ್ರಯೋಜನವಾಗಿದೆ ಒಮ್ಮೆ ನೀವು ಪವರ್ ಯೂನಿಟ್ ಸಿಸ್ಟಂನಲ್ಲಿ ಎಲ್ಲವನ್ನೂ ರೂಪಾಂತರಿಸಿದ ನಂತರ ಎಲ್ಲವೂ ಸುಲಭವಾಗುತ್ತದೆ ಆದರೆ ಅದಕ್ಕೂ ಮೊದಲು ನೀವು ಅರ್ಥಮಾಡಿಕೊಳ್ಳಬೇಕು ಪ್ರತಿ ಯೂನಿಟ್ ಸಿಸ್ಟಮ್ ಅನ್ನು ಒಂದು ಬೇಸ್ನಿಂದ ಇನ್ನೊಂದಕ್ಕೆ ಹೇಗೆ ಪರಿವರ್ತಿಸುವುದು ಎಂದು ಕೆಲವೊಮ್ಮೆ ವಿದ್ಯಾರ್ಥಿಗಳು ಪರಿವರ್ತನೆಗಾಗಿ ಪ್ರತಿ ಘಟಕದ ವ್ಯವಸ್ಥೆಗೆ ಕೆಲವು ಸಿಲ್ಲಿ ತಪ್ಪುಗಳನ್ನು ಮಾಡುತ್ತಾರೆ ಮೊದಲನೆಯದು ಸಮತೋಲಿತ 3 ಫೇಸ್ ಸಿಸ್ಟಮ್ ನ ಸಿಂಗಲ್ ಫೇಸ್ ರೆಪ್ರೆಸೆಂಟೇಷನ್ ಅನ್ನು ಪ್ರಾರಂಭಿಸೋಣ ಉದಾಹರಣೆಗೆ ಇದು 3 ಹಂತದ ಪೂರೈಕೆ ವ್ಯವಸ್ಥೆಯಾಗಿತ್ತು ಎಂದು ಭಾವಿಸೋಣ ಆದ್ದರಿಂದ ಇದು ಸಿಂಕ್ರೊನಸ್ ಜನರೇಟರ್ ಆಗಿದೆ ಉದಾಹರಣೆಗೆ ಇದು ಹಂತ a ಇದು ಹಂತ b ಮತ್ತು ಇದು ಹಂತ c ವೋಲ್ಟೇಜ್ಗಳು ಮತ್ತು ಪ್ರತಿರೋಧವನ್ನು Zg ಎಂದು ನೀಡಲಾಗಿದೆ Zg ಸಿಂಕ್ರೊನಸ್ ಜನರೇಟರ್ನ ಪ್ರತಿರೋಧವನ್ನು ಸೂಚಿಸುತ್ತದೆ ಮತ್ತು ಇದು 3 ಹಂತದ ಲೋಡ್ ಆಗಿದೆ ಸ್ಟಾರ್ ಕನೆಕ್ಷನ್ ಆಗಿದೆ ಮತ್ತು ZL ZL ZL ನ ಪ್ರತಿರೋಧವು ಸಮತೋಲಿತ ವ್ಯವಸ್ಥೆಯಾಗಿದೆ ಆದ್ದರಿಂದ ಇದು ನ್ಯೂಟ್ರಲ್ ನಿಂದ ನ್ಯೂಟ್ರಲ್ ಗೆ ಕನೆಕ್ಷನ್ ಹೊಂದಿದೆ ಆದರೆ ಇದು ಸಮತೋಲಿತ ವ್ಯವಸ್ಥೆಯಾಗಿರುವುದರಿಂದ ನ್ಯೂಟ್ರಲ್ ಮೂಲಕ ಯಾವುದೇ ಕರೆಂಟ್ ಹರಿಯುತ್ತಿಲ್ಲ ಆದ್ದರಿಂದ ಇಲ್ಲಿ Zn ಗೆ ಈ ನ್ಯೂಟ್ರಲ್ ಪ್ರತಿರೋಧವು ಸಮತೋಲಿತ ವ್ಯವಸ್ಥೆಯಲ್ಲಿರುವವರೆಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಆದರೆ ವಾಸ್ತವದಲ್ಲಿ ವಾಸ್ತವವಾಗಿ ಯಾವುದೂ ಸಂಪೂರ್ಣವಾಗಿ ಸೂಕ್ತವಲ್ಲ ಅದನ್ನು ಸಂಪೂರ್ಣವಾಗಿ ಸಮತೋಲನಗೊಳಿಸಲಾಗುವುದಿಲ್ಲ ಆದರೆ ಅದು ಸಮತೋಲಿತವಾಗಿದೆ ಅಂದರೆ ಈ ಸಂದರ್ಭದಲ್ಲಿ ಅದು ಸಮತೋಲಿತವಾಗಿದೆ ಮತ್ತು ಎಲ್ಲಾ ಹಂತಗಳು ಹಂತ a ಹಂತ b ಮತ್ತು ಹಂತ c ಸಮಾನ ಶಕ್ತಿಯನ್ನು ಒಯ್ಯುತ್ತದೆ ಅಂದರೆ ಸಮಾನ ಕರೆಂಟ್ ಅಂದರೆ ಎಲ್ಲಾ 3 ಹಂತಗಳನ್ನು ಪರಿಗಣಿಸುವ ಬದಲು ನಾವು ಒಂದು ಹಂತವನ್ನು ಮಾತ್ರ ಪರಿಗಣಿಸಬಹುದು ಆದ್ದರಿಂದ ಒಂದು ಹಂತವನ್ನು ಮಾತ್ರ ಎಳೆಯಲಾಗುತ್ತದೆ ಏಕೆಂದರೆ ನ್ಯೂಟ್ರಲ್ ಯಾವುದೇ ಕರೆಂಟ್ ಅನ್ನು ಒಯ್ಯುವುದಿಲ್ಲ ಅದು 0 ಆಗಿದೆ ಆದ್ದರಿಂದ Zn ಯಾವುದೇ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ Ea ಅಂದರೆ a ಹಂತದ ವೋಲ್ಟೇಜ್ Zg ಇರುತ್ತದೆ ಮತ್ತು ಇದು ZL ಮತ್ತು ಅಂತಿಮವಾಗಿ ಇದು ಹಂತ a ಅಥವಾ ಹಂತ a ನ ಸಮಾನ ಸರ್ಕ್ಯೂಟ್ ರೇಖಾಚಿತ್ರದ ಅಭಿವ್ಯಕ್ತಿಯಾಗಿದೆ ಅಂದರೆ 3 ಹಂತಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಸಿಂಗಲ್ ಫೇಸ್ ಸರ್ಕ್ಯೂಟ್ ಮೂಲಕ ಪ್ರತಿನಿಧಿಸಬಹುದು ಅಂದರೆ Ea ಈ ಸಮೀಕರಣದಲ್ಲಿ KVL ಅನ್ನು ಅನ್ವಯಿಸಿದರೆ ಅದು Ea Zg ZL Ia ಆಗಿರುತ್ತದೆ ಆದ್ದರಿಂದ ಇದು ಫಿಗರ್ 1 ರ ಸಮತೋಲಿತ 3 ಹಂತದ ನೆಟ್ವರ್ಕ್ನ ಏಕ ಹಂತದ ಪ್ರಾತಿನಿಧ್ಯವಾಗಿದೆ ಅಂದರೆ 3 ಹಂತದ ಸರ್ಕ್ಯೂಟ್ ವಿಶ್ಲೇಷಣೆಯ ಸರ್ಕ್ಯೂಟ್ ಸಿದ್ಧಾಂತದಿಂದ ನೀವು ಈ ರೀತಿಯ ರೇಖಾಚಿತ್ರವನ್ನು ಅಧ್ಯಯನ ಮಾಡಿದ್ದೀರಿ ಅಂದರೆ ಅದು ಚಿತ್ರ 1 ನಾನು ಎಲ್ಲವನ್ನೂ ವಿವರಿಸಿದ್ದೇನೆ ಇದು ಫಿಗರ್ 1 ಮತ್ತು ಇದು ಫಿಗರ್ 2 ಅಂದರೆ ಫಿಗರ್ 1 ಸರಳವಾದ ಸಮತೋಲಿತ 3 ಫೇಸ್ ನೆಟ್ವರ್ಕ್ ಅನ್ನು ತೋರಿಸುತ್ತದೆ ನೆಟ್ವರ್ಕ್ ಸಮತೋಲಿತವಾಗಿರುವುದರಿಂದ ನ್ಯೂಟ್ರಲ್ ಪ್ರತಿರೋಧ Zn ನೆಟ್ವರ್ಕ್ನ ನಡವಳಿಕೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ಫಿಗರ್ 2 ರ ಉಲ್ಲೇಖ ಹಂತ a ಗಾಗಿ ನಾವು Ea Zg ZL Ia ಎಂದು ಬರೆಯಬಹುದು ಇದು ಸಮೀಕರಣ 1 ಆದ್ದರಿಂದ ಇದು ಹೊಸ ವಿಷಯವಾಗಿದೆ ಆದ್ದರಿಂದ ಮತ್ತೆ ಸಮೀಕರಣ 1 ಮತ್ತು ಫಿಗರ್ 2 ರಿಂದ ಪ್ರಾರಂಭಿಸಿ ಏಕ ಹಂತದ ಸಮಾನತೆಯನ್ನು ನೀಡುತ್ತದೆ ಆದ್ದರಿಂದ ಫಿಗರ್ 1 ರ ಸಮತೋಲಿತ 3 ಹಂತದ ನೆಟ್ವರ್ಕ್ಗೆ ಫಿಗರ್ 2 ಏಕ ಹಂತದ ಸಮಾನವಾಗಿದೆ ವ್ಯವಸ್ಥೆಯು ಸಮತೋಲಿತವಾಗಿರುವುದರಿಂದ ಇತರ ಹಂತಗಳಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಒಂದೇ ಪ್ರಮಾಣವನ್ನು ಹೊಂದಿರುತ್ತದೆ ಆದರೆ ಹಂತ ಬದಲಾವಣೆಯು 120 ಡಿಗ್ರಿಗಳಾಗಿರುತ್ತದೆ ನಿಮಗೆ ತಿಳಿದಿರುವಂತೆ ನೀವು ಒಂದನ್ನು ಉಲ್ಲೇಖವಾಗಿ ತೆಗೆದುಕೊಂಡರೆ ಇನ್ನೊಂದು ಮೈನಸ್ 120 ಮತ್ತು ಮೈನಸ್ 240 ನಿಮಗೆ ಬೇಕಾದ ರೀತಿಯಲ್ಲಿ ಇರುತ್ತದೆ ಆದರೆ ಪರಿಮಾಣವು ಒಂದೇ ಆಗಿರುತ್ತದೆ ಹಂತದ ವ್ಯತ್ಯಾಸವು ವಿಭಿನ್ನವಾಗಿರುತ್ತದೆ ನಾವು ಈಗ ಟ್ರಾನ್ಸ್ಫಾರ್ಮರ್ಗೆ ಬರುತ್ತೇವೆ ಇದು ಬಹಳ ಮುಖ್ಯವಾದ ವಿಷಯ ಇಲ್ಲಿ ನೀವು ಅನೇಕ ವಿಷಯಗಳನ್ನು ಅರ್ಥಮಾಡಿಕೊಳ್ಳಬೇಕು ನಿಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನು ಸರಳೀಕರಿಸಲಾಗಿದೆ ಮೂಲಭೂತವಾಗಿ ಆ 3 ಹಂತದ ಶಕ್ತಿಯು 3 ಹಂತದ ಘಟಕಗಳ ಬಳಕೆಯಿಂದ ರೂಪಾಂತರಗೊಳ್ಳುತ್ತದೆ ನಿರ್ದಿಷ್ಟವಾಗಿ ಹೆಚ್ಚುವರಿ ಹೆಚ್ಚಿನ ವೋಲ್ಟೇಜ್ ಸಿಸ್ಟಮ್ಗಾಗಿ ಟ್ರಾನ್ಸ್ಫಾರ್ಮರ್ನ ರೇಟಿಂಗ್ ತುಂಬಾ ಹೆಚ್ಚಾಗಿದೆ ಅಂತಹ ಸಂದರ್ಭದಲ್ಲಿ ನೀವು 3 ಫೇಸ್ ಟ್ರಾನ್ಸ್ಫಾರ್ಮರ್ ಅನ್ನು ವಿನ್ಯಾಸಗೊಳಿಸಲು ಪ್ರಯತ್ನಿಸಿದರೆ ಅದು ವಾಸ್ತವವಾಗಿ ದೊಡ್ಡ ಪರಿಮಾಣವನ್ನು ಆಕ್ರಮಿಸುತ್ತದೆ ಮತ್ತು ಇದು ನಿರೋಧನ ಸಮಸ್ಯೆಯನ್ನು ಸಹ ಹೊಂದಿದೆ ಅದಕ್ಕಾಗಿಯೇ ಅವರು 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು 3 ಹಂತಗಳಲ್ಲಿ ಕನೆಕ್ಟ್ ಮಾಡುತ್ತಾರೆ ಪ್ರಮುಖ ಪ್ರಯೋಜನವೆಂದರೆ ಮೊದಲನೆಯದು ಇನ್ಸುಲೇಷನ್ ಕ್ಲಿಯರೆನ್ಸ್ ಎರಡನೆಯದು ಟ್ರಾನ್ಸ್ಪೋರ್ಟೇಷನ್ ನೀವು ಒಂದೇ ಘಟಕವನ್ನು 3 ಹಂತದ ಟ್ರಾನ್ಸ್ಫಾರ್ಮರ್ನಂತೆ ವಿನ್ಯಾಸಗೊಳಿಸಿದರೆ ಅದರ ಪರಿಮಾಣವು ಭಾರವಾಗಿರುತ್ತದೆ ಮತ್ತು ಅದನ್ನು ಸಾಗಿಸಲು ತುಂಬಾ ಕಷ್ಟವಾಗುತ್ತದೆ ಎಂದು ಭಾವಿಸೋಣ ಶಿಪ್ಪಿಂಗ್ ಸಮಸ್ಯೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಅದಕ್ಕಾಗಿಯೇ ದೊಡ್ಡ ವಿದ್ಯುತ್ ಪರಿವರ್ತಕಕ್ಕಾಗಿ ಅವರು 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅವರು ಅದನ್ನು 3 ಹಂತಗಳಲ್ಲಿ 3 ಸಿಂಗಲ್ ಫೇಸ್ ಅನ್ನು ಕನೆಕ್ಟ್ ಮಾಡುತ್ತಾರೆ ಅಂದರೆ ಅದು 3 ಹಂತವಾಗಿರಬೇಕು ಅಂತಹ ಸಂಪರ್ಕದ ಮತ್ತೊಂದು ಪ್ರಯೋಜನವೆಂದರೆ ನೀವು ಒಂದು ಘಟಕವನ್ನು ತೆಗೆದುಕೊಂಡರೆ 3 ಸಿಂಗಲ್ ಫೇಸ್ ಇರುವುದರಿಂದ ಅವರು ಅದನ್ನು 3 ಹಂತವಾಗಿ ಮಾಡುತ್ತಿದ್ದಾರೆ ಎಂದು ಭಾವಿಸೋಣ ಒಂದು ಘಟಕವು ದುರಸ್ತಿಯಲ್ಲಿದ್ದರೆ ಆದರೆ ಇತರ 2 ಹಂತಗಳನ್ನು ನಿರ್ವಹಿಸಬಹುದು ಆದರೆ ಅದನ್ನು ಡಿ ರೇಟ್ ಮಾಡಬೇಕು ಮತ್ತು ರೇಟಿಂಗ್ ಸರಿಸುಮಾರು 57 7 ಆಗಿರುತ್ತದೆ ಅಂದರೆ 13 ಅಂದರೆ 58 ಇದನ್ನು V ಕನೆಕ್ಷನ್ ಎಂದು ಕರೆಯಲಾಗುತ್ತದೆ ಆದರೆ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಟ್ರಾನ್ಸ್ಫಾರ್ಮರ್ಗಳು ನೀವು ಸ್ಟಾರ್ ಅಥವಾ ಡೆಲ್ಟಾವನ್ನು ಹೊಂದಿರುತ್ತವೆ ಆದ್ದರಿಂದ 4 ಸಂಯೋಜನೆಗಳು ಇರುತ್ತವೆ ಇದು ಸ್ಟಾರ್ ಸ್ಟಾರ್ ಈ ಸಮಾವೇಶವನ್ನು ನಾನು ಅಮೇರಿಕನ್ ಸ್ಟ್ಯಾಂಡರ್ಡ್ ಅಸೋಸಿಯೇಷನ್ನಿಂದ ತೆಗೆದುಕೊಂಡಿದ್ದೇನೆ ಆದರೆ ನೀವು ಯಾವುದೇ ವಿಷಯವನ್ನು ತೆಗೆದುಕೊಳ್ಳಬಹುದು ಆದರೆ ಅದಕ್ಕೆ ಅನುಗುಣವಾಗಿ ನೀವು ಅನುಸರಿಸಬೇಕು ಇದು ಸ್ಟಾರ್ ಸ್ಟಾರ್ ಕನೆಕ್ಷನ್ ಆಗಿದೆ ಸ್ಟಾರ್ ಸ್ಟಾರ್ ನ್ಯೂಟ್ರಲ್ ಲಭ್ಯವಿದೆ ಡೆಲ್ಟಾ ಡೆಲ್ಟಾ ನ್ಯೂಟ್ರಲ್ ಲಭ್ಯವಿಲ್ಲ ಮತ್ತು ಡೆಲ್ಟಾ ಡೆಲ್ಟಾ ಸಂದರ್ಭದಲ್ಲಿ ಲೈನ್ ವೋಲ್ಟೇಜ್ ಮತ್ತು ಫೇಸ್ ವೋಲ್ಟೇಜ್ ಒಂದೇ ಎಂದು ನಿಮಗೆ ತಿಳಿದಿದೆ ಆದರೆ ಸ್ಟಾರ್ ಕೇಸ್ ಲೈನ್ ವೋಲ್ಟೇಜ್ ಹಂತ ವೋಲ್ಟೇಜ್ ಮತ್ತು ಸ್ಟಾರ್ ಡೆಲ್ಟಾ ಮತ್ತು ಡೆಲ್ಟಾ ಸ್ಟಾರ್ನಲ್ಲಿ ರೂಟ್ ಥೀಟಾಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಒಟ್ಟಾರೆಯಾಗಿ 4 ಅಂತಹ ಸಂಯೋಜನೆಗಳು ಇವೆ ಮತ್ತು ಈ ಎಲ್ಲಾ 4 ಸಂಯೋಜನೆಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಈ ಎರಡು ಮತ್ತು ಇತರ ಎರಡು ಏಕೆ ಬರುವುದಿಲ್ಲ ಇದು ಸ್ಕೀಮ್ಯಾಟಿಕ್ ರೇಖಾಚಿತ್ರವಾಗಿದೆ ನಾವು ನಂತರ ವೈನ್ಡಿಂಗ್ಸ್ ಅಂಡ್ ಟರ್ನ್ಸ್ ಗಳಿಗೆ ಬರುತ್ತೇವೆ ಆದರೆ ಸ್ಟಾರ್ ಸ್ಟಾರ್ ಡೆಲ್ಟಾ ಡೆಲ್ಟಾ ಸ್ಟಾರ್ ಡೆಲ್ಟಾ ಡೆಲ್ಟಾ ಸ್ಟಾರ್ ಈ 4 ಸಂಯೋಜನೆಗಳು ಟ್ರಾನ್ಸ್ಫಾರ್ಮರ್ಗಾಗಿ ಇವೆ ಈಗ 3 ಹಂತದ ವಿದ್ಯುತ್ ಅನ್ನು 3 ಹಂತದ ಘಟಕಗಳ ಬಳಕೆಯಿಂದ ರೂಪಾಂತರಿಸಲಾಗಿದೆ ಆದಾಗ್ಯೂ ದೊಡ್ಡ ಹೆಚ್ಚುವರಿ ಹೆಚ್ಚಿನ ವೋಲ್ಟೇಜ್ ಘಟಕಗಳು ನಿರೋಧನ ಕ್ಲಿಯರೆನ್ಸ್ಗಳು ಮತ್ತು ಶಿಪ್ಪಿಂಗ್ ಮಿತಿಗಳಿಗೆ 3 ಹಂತದ ವ್ಯವಸ್ಥೆಯಲ್ಲಿ ಜೋಡಿಸಲಾದ 3 ಏಕ ಹಂತದ ಟ್ರಾನ್ಸ್ಫಾರ್ಮರ್ಗಳ ಬ್ಯಾಂಕ್ ಅಗತ್ಯವಿದೆ ಅಂದರೆ 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳನ್ನು 3 ಹಂತದಲ್ಲಿ ಕನೆಕ್ಟ್ ಮಾಡಲಾಗುವುದು ಟ್ರಾನ್ಸ್ಪೋರ್ಟೇಷನ್ಸುಲಭವಾಗುತ್ತದೆ ತಯಾರಕರು ಇದನ್ನು ಎಲ್ಲೋ ತಯಾರಿಸುತ್ತಾರೆ ಮತ್ತು ಕೆಲವು ಸಾವಿರ ಕಿಲೋಮೀಟರ್ಗಳನ್ನು ಬೇರೆಡೆಗೆ ಸಾಗಿಸುತ್ತಿದ್ದಾರೆ ಎಂದು ಭಾವಿಸೋಣ ಟ್ರಾನ್ಸ್ಫಾರ್ಮರ್ ಅನ್ನು 3 ಫೇಸ್ಗೆ ಒಂದೇ ಘಟಕವಾಗಿ ಮಾಡಿದರೆ ಅದನ್ನು ಸಾಗಿಸಲು ತುಂಬಾ ಕಷ್ಟವಾಗುತ್ತದೆ ಏಕೆಂದರೆ ಪರಿಮಾಣವು ದೊಡ್ಡದಾಗಿರುತ್ತದೆ ಆದರೆ ನೀವು ಏಕ ಹಂತವನ್ನು ಮಾಡಿದರೆ ಟ್ರಾನ್ಸ್ಪೋರ್ಟೇಷನ್ ಸುಲಭವಾಗುತ್ತದೆ ಆದ್ದರಿಂದ ಪ್ರಾಥಮಿಕ ಮತ್ತು ದ್ವಿತೀಯ ವೈನ್ಡಿಂಗ್ಗಳನ್ನು ಸ್ಟಾರ್ ಅಥವಾ ಡೆಲ್ಟಾ ಕಾನ್ಫಿಗರೇಶನ್ನಲ್ಲಿಕನೆಕ್ಟ್ ಮಾಡಬಹುದು ನಾನು ನಿಮಗೆ ತೋರಿಸಿರುವ ಸ್ಟಾರ್ ಸ್ಟಾರ್ ಡೆಲ್ಟಾ ಡೆಲ್ಟಾ ಸ್ಟಾರ್ ಡೆಲ್ಟಾ ಮತ್ತು ಡೆಲ್ಟಾ ಸ್ಟಾರ್ ಸಂಪರ್ಕಗಳ 4 ಸಂಭವನೀಯ ಸಂಯೋಜನೆಯಲ್ಲಿ ಇದು ಫಲಿತಾಂಶವಾಗಿದೆ ನಿಮ್ಮ ಅಂಕಿ 3 ತೋರಿಸಿರುವಂತೆ ಅಂದರೆ ನಾನು ನಿಮಗೆ ಈ ಎಲ್ಲಾ ಸಂಯೋಜನೆಗಳನ್ನು ತೋರಿಸಿದ್ದೇನೆ ನಿಮ್ಮ ಫಿಗರ್ 3 ತೋರಿಸಿರುವಂತೆ ಅಂದರೆ ನಾನು ನಿಮಗೆ ಈ ಎಲ್ಲಾ ಸಂಯೋಜನೆಗಳನ್ನು ತೋರಿಸಿದ್ದೇನೆ ಈಗ ಸ್ಟಾರ್ ಸ್ಟಾರ್ ಇದು ವಾಸ್ತವವಾಗಿ ಕಡಿಮೆಯಾದ ನಿರೋಧನದ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ನಿಮ್ಮ ನಿರೋಧನ ವೆಚ್ಚ ಮತ್ತು ಗ್ರೌಂಡಿಂಗ್ ಉದ್ದೇಶಗಳಿಗಾಗಿ ನ್ಯೂಟ್ರಲ್ ಲಭ್ಯತೆ ಇದೆ ಅದರ ಕಡಿಮೆಯಾದ ನಿರೋಧನ ವೆಚ್ಚಗಳು ಎಂದರೆ ಸ್ಟಾರ್ ಸ್ಟಾರ್ ಗೆ A ನಿಂದ n B ನಿಂದ n ಅಥವಾ C ನಿಂದ n ಗೆ ಪ್ರತಿ ವೈನ್ಡಿಂಗ್ ಸಹ ನೀವು ಆ ಹಂತವನ್ನು ವಿನ್ಯಾಸಗೊಳಿಸಿದಾಗ ವೋಲ್ಟೇಜ್ ವೈನ್ಡಿಂಗ್ ಮೇಲೆ ಹೆಚ್ಚಾಗುತ್ತದೆ ಲೈನ್ ಟು ಲೈನ್ ವೋಲ್ಟೇಜ್ ಅಲ್ಲ ಅದು ನ್ಯೂಟ್ರಲ್ ವೋಲ್ಟೇಜ್ ಲೈನ್ ಅದಕ್ಕಾಗಿಯೇ ನಿರೋಧನ ವೆಚ್ಚವು ಕಡಿಮೆ ಇರುತ್ತದೆ ಸ್ಟಾರ್ ಕನೆಕ್ಷನ್ ಗೆ ಗ್ರೌಂಡಿಂಗ್ ಸೌಲಭ್ಯವಿದೆ ಆದಾಗ್ಯೂ ಸಮಸ್ಯೆಯು ಮೂರನೇ ಹಾರ್ಮೋನಿಕ್ಸ್ ಮತ್ತು ಅಸಮತೋಲಿತ ಕಾರ್ಯಾಚರಣೆಯೊಂದಿಗೆ ಸಂಬಂಧಿಸಿರುವುದರಿಂದ ಈ ಸಂಪರ್ಕವನ್ನು ವಿರಳವಾಗಿ ಬಳಸಲಾಗುತ್ತದೆ ಆದರೆ ಸ್ಟಾರ್ ಸ್ಟಾರ್ ಕನೆಕ್ಷನ್ ಗಾಗಿ ಮತ್ತು ಅಸಮತೋಲಿತ ಕಾರ್ಯಾಚರಣೆಗೆ ಮೂರನೇ ಹಾರ್ಮೋನಿಕ್ ಕರೆಂಟ್ ಪರಿಚಲನೆಗೆ ಯಾವುದೇ ಮಾರ್ಗವಿಲ್ಲ ಆದ್ದರಿಂದ ಈ ಸ್ಟಾರ್ ಸ್ಟಾರ್ ಕನೆಕ್ಷನ್ ಅನ್ನು ಅಪರೂಪವಾಗಿ ಬಳಸಲಾಗಿದೆ ಆದ್ದರಿಂದ ಇದನ್ನು ಮಾಡಲು ಸ್ಟಾರ್ ಸ್ಟಾರ್ ಸಂಪರ್ಕವು ಇರುತ್ತದೆ ಆದರೆ ಹೆಚ್ಚಿನ ವೋಲ್ಟೇಜ್ ಪ್ರಸರಣ ವ್ಯವಸ್ಥೆಯಲ್ಲಿ ಹೆಚ್ಚು ಬಳಸಲಾಗುವುದಿಲ್ಲ ಈಗ ನಾವು ಅಧ್ಯಯನ ಮಾಡದಿದ್ದರೂ ಕೆಲವು ವಿಚಾರಗಳ ಉದ್ದೇಶವು ಹಾರ್ಮೋನಿಕ್ಸ್ ಅನ್ನು ತೊಡೆದುಹಾಕುವುದು ಡೆಲ್ಟಾದಲ್ಲಿ ಸಂಪರ್ಕಗೊಂಡಿರುವ ಟರ್ಷಿಯರಿ ವೈಯ್ನಡಿಂಗ್ ಎಂಬ ಮೂರನೇ ಸೆಟ್ ವೈಯ್ನಡಿಂಗ್ ಅನ್ನು ಸಾಮಾನ್ಯವಾಗಿ ಮೂರನೇ ಹಾರ್ಮೋನಿಕ್ ಕರೆಂಟ್ ಗಳ ಮಾರ್ಗವನ್ನು ಒದಗಿಸಲು ಕೋರ್ ನಲ್ಲಿ ಅಳವಡಿಸಲಾಗಿದೆ ಇದನ್ನು ಥ್ರೀ ವೈನ್ಡಿಂಗ್ ಟ್ರಾನ್ಸ್ಫಾರ್ಮರ್ ಎಂದು ಕರೆಯಲಾಗುತ್ತದೆ ಆದರೆ ನಾವು ಥ್ರೀ ವೈನ್ಡಿಂಗ್ ಟ್ರಾನ್ಸ್ಫಾರ್ಮರ್ಗಳನ್ನು ಅಧ್ಯಯನ ಮಾಡುವುದಿಲ್ಲ ಆದರೆ ಪ್ರಯೋಗಾಲಯದಲ್ಲಿ ನಿಮ್ಮಲ್ಲಿ ಹಲವರು ಈ ಥ್ರೀ ವೈನ್ಡಿಂಗ್ ಟ್ರಾನ್ಸ್ಫಾರ್ಮರ್ಗಳ ಮೇಲೆ ಪ್ರಯೋಗಗಳನ್ನು ಮಾಡಿರಬಹುದು 'ಟರ್ಷಿಯರಿ ವೈಯ್ನಡಿಂಗ್ ನಲ್ಲಿ ಪ್ರತಿಕ್ರಿಯಾತ್ಮಕ ಶಕ್ತಿ ಪರಿಹಾರಕ್ಕಾಗಿ ಸ್ವಿಚ್ಡ್ ರಿಯಾಕ್ಟರ್ಗಳು ಅಥವಾ ಕೆಪಾಸಿಟರ್ಗಳನ್ನು ಲೋಡ್ ಮಾಡಬಹುದು ನಾವು ಇಲ್ಲಿ ಅಧ್ಯಯನ ಮಾಡುವುದಿಲ್ಲ ಆದರೆ ನಿಮ್ಮ ಇಂಜಿನಿಯರಿಂಗ್ ಕಾಲೇಜು ಪ್ರಯೋಗಾಲಯಗಳಲ್ಲಿ ಈ ಮೂರು ವೈನ್ಡಿಂಗ್ ಟ್ರಾನ್ಸ್ಫಾರ್ಮರ್ಗಳಿವೆ ಆದ್ದರಿಂದ ಈಗ ಡೆಲ್ಟಾ ಡೆಲ್ಟಾಕ್ಕೆ ಬನ್ನಿ ಡೆಲ್ಟಾ ಡೆಲ್ಟಾ ವಾಸ್ತವವಾಗಿ ಯಾವುದೇ ನ್ಯೂಟ್ರಲ್ ಕನೆಕ್ಷನ್ ಅನ್ನು ಒದಗಿಸುವುದಿಲ್ಲ ಮತ್ತು ಪ್ರತಿ ಟ್ರಾನ್ಸ್ಫಾರ್ಮರ್ ಸಂಪೂರ್ಣ ಲೈನ್ ಟು ಲೈನ್ ವೋಲ್ಟೇಜ್ ಅನ್ನು ತಡೆದುಕೊಳ್ಳಬೇಕು ಏಕೆಂದರೆ ಪ್ರತಿ ಫೇಸ್ ಗೂ ಡೆಲ್ಟಾ ಕನೆಕ್ಷನ್ ಗೆ ವೈನ್ಡಿಂಗ್ ಇರುತ್ತದೆ ಮತ್ತು ಪೂರ್ಣ ವೋಲ್ಟೇಜ್ ಹಂತದಲ್ಲಿರುತ್ತದೆ ಡೆಲ್ಟಾ ಲೈನ್ ಮತ್ತು ಫೇಸ್ ವೋಲ್ಟೇಜ್ ಒಂದೇ ಆಗಿರುವುದರಿಂದ ಲೈನ್ ಟು ಲೈನ್ ಮತ್ತು ಫೇಸ್ ವೋಲ್ಟೇಜ್ ಒಂದೇ ಆಗಿರುತ್ತವೆ ಆದ್ದರಿಂದ ಪೂರ್ಣ ಲೈನ್ ಟು ಲೈನ್ ವೋಲ್ಟೇಜ್ ಅನ್ನು ತಡೆದುಕೊಳ್ಳಲು ಪೂರ್ಣ ವೋಲ್ಟೇಜ್ ಇರುತ್ತದೆ ಆದ್ದರಿಂದ ಡೆಲ್ಟಾ ಕನೆಕ್ಷನ್ ಮೂರನೇ ಹಾರ್ಮೋನಿಕ್ ಕರೆಂಟ್ಸ್ ಗೆ ಒಂದು ಮಾರ್ಗವನ್ನು ಒದಗಿಸುತ್ತದೆ ಇದು ಡೆಲ್ಟಾ ಸಂಪರ್ಕವಾಗಿರುವುದರಿಂದ ಇದು ಮೂರನೇ ಹಾರ್ಮೋನಿಕ್ ಕರೆಂಟ್ಗಳು ಹರಿಯಲು ಮಾರ್ಗವನ್ನು ಒದಗಿಸುತ್ತದೆ ಈ ಸಂಪರ್ಕವು ಪ್ರಯೋಜನವನ್ನು ಹೊಂದಿದೆ ಒಂದು ಟ್ರಾನ್ಸ್ಫಾರ್ಮರ್ ಅದನ್ನು ದುರಸ್ತಿಗಾಗಿ ತೆಗೆದುಕೊಂಡರೆ ಇತರ ಎರಡು ಮೂರು ಹಂತದ ವಿದ್ಯುತ್ ಅನ್ನು ನೀಡುವುದನ್ನು ಮುಂದುವರಿಸಬಹುದು ಡೆಲ್ಟಾ ಡೆಲ್ಟಾದಲ್ಲಿ 3 ಸಿಂಗಲ್ ಯೂನಿಟ್ಗಳು ಸಂಪರ್ಕಗೊಂಡಿರುವುದರಿಂದ ಇದು ಒಂದೇ 3 ಫೇಸ್ ಘಟಕವಲ್ಲ 3 ಸಿಂಗಲ್ ಫೇಸ್ ಘಟಕಗಳನ್ನು 3 ಹಂತವಾಗಿ ಸಂಪರ್ಕಿಸಲಾಗಿದೆ ಒಂದು ಘಟಕವನ್ನು ಹೊರತೆಗೆದರೆ ಅದನ್ನು V ಕನೆಕ್ಷನ್ ಅಥವಾ ಓಪನ್ ಡೆಲ್ಟಾ ಕನೆಕ್ಷನ್ ಎಂದು ಕರೆಯಲಾಗುತ್ತದೆ ಆ ಸಂದರ್ಭದಲ್ಲಿ ಅದನ್ನು ಡಿ ರೇಟ್ ಮಾಡಬೇಕು ಆದರೆ ಅದು ಮೂಲ ಬ್ಯಾಂಕ್ನ 57 7 ಸರಿಸುಮಾರು 58 ಆಗಿದೆ ಇದು ತನ್ನ ದರದ ಮೌಲ್ಯದ ಕನಿಷ್ಠ 58 ರಷ್ಟು ಮೂರು ಫೇಸ್ ಪವರ್ ಅನ್ನು ಪೂರೈಸಬಲ್ಲದು ಆದರೆ ಅತ್ಯಂತ ಸಾಮಾನ್ಯವಾದ ಸಂಪರ್ಕವೆಂದರೆ ಸ್ಟಾರ್ ಡೆಲ್ಟಾ ಅಥವಾ ಡೆಲ್ಟಾ ಸ್ಟಾರ್ ಆದರೆ ಅಸಮತೋಲಿತ ಹೊರೆಗೆ ಸಂಬಂಧಿಸಿದಂತೆ ಈ ಸಂಪರ್ಕವು ಹೆಚ್ಚು ಸ್ಥಿರವಾಗಿರುತ್ತದೆ ಮತ್ತು ಹೆಚ್ಚಿನ ವೋಲ್ಟೇಜ್ ಬದಿಯಲ್ಲಿ Y ಸಂಪರ್ಕವನ್ನು ಬಳಸಿದರೆ ನಿರೋಧನ ವೆಚ್ಚವು ಕಡಿಮೆಯಾಗುತ್ತದೆ ಸ್ಟಾರ್ ಡೆಲ್ಟಾ ಟ್ರಾನ್ಸ್ಫಾರ್ಮರ್ ಅಥವಾ ಡೆಲ್ಟಾ ಸ್ಟಾರ್ ಟ್ರಾನ್ಸ್ಫಾರ್ಮರ್ಗೆ ಸ್ಟಾರ್ ಸೈಡ್ ಅನ್ನು ಹೆಚ್ಚಿನ ವೋಲ್ಟೇಜ್ ಸೈಡ್ಗೆ ಬಳಸಲಾಗುತ್ತದೆ ಅಂದರೆ ನೀವು ಆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅನ್ನು ಬಳಸುವಾಗ ಪ್ರಾಥಮಿಕ ಭಾಗವು ಹೆಚ್ಚಿನ ವೋಲ್ಟೇಜ್ ಆಗಿರಬೇಕು ಮತ್ತು ದ್ವಿತೀಯಕ ಭಾಗವು ಕಡಿಮೆ ವೋಲ್ಟೇಜ್ ಆಗಿರಬೇಕು ಮತ್ತು ನಾವು ಸ್ಟೆಪ್ ಅಪ್ಗೆ ಹೋಗುತ್ತೇವೆ ನಂತರ ಪ್ರಾಥಮಿಕ ಭಾಗವು ಕಡಿಮೆ ವೋಲ್ಟೇಜ್ ಆಗಿರಬೇಕು ದ್ವಿತೀಯ ಭಾಗವು ಹೆಚ್ಚಿನ ವೋಲ್ಟೇಜ್ ಆಗಿರಬೇಕು ಆದ್ದರಿಂದ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಸ್ಟಾರ್ ಡೆಲ್ಟಾ ಅಥವಾ ಡೆಲ್ಟಾ ಸ್ಟಾರ್ ತುಂಬಾ ಸಾಮಾನ್ಯವಾಗಿದೆ ಏಕೆಂದರೆ ಡೆಲ್ಟಾ ಸೈಡ್ ಅನ್ನು ಹೆಚ್ಚಿನ ವೋಲ್ಟೇಜ್ ಬದಿಯಲ್ಲಿ ಇರಿಸಲಾಗುತ್ತದೆ ಏಕೆಂದರೆ ಪ್ರತಿಯೊಂದು ಹಂತವು ವೋಲ್ಟೇಜ್ ಅನ್ನು ವಾಸ್ತವವಾಗಿ ಫೇಸ್ ವೋಲ್ಟೇಜ್ ಅನ್ನು ಬಳಸಲಾಗುತ್ತದೆ ನಿರೋಧನ ವೆಚ್ಚವು ಕಡಿಮೆ ಇರುತ್ತದೆ 220132 kv ಪ್ರಾಥಮಿಕ ಬದಿಯ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗೆ ವಾಸ್ತವವಾಗಿ ಅದು ಹೆಚ್ಚಿನ ವೋಲ್ಟೇಜ್ ಬದಿಯಾಗಿರಬೇಕು ಮತ್ತು ದ್ವಿತೀಯಕವು ಕಡಿಮೆ ವೋಲ್ಟೇಜ್ ಬದಿಯಾಗಿರಬೇಕು ಆದ್ದರಿಂದ ನೀವು ಈ ಕಡೆ ಸ್ಟೆಪ್ ಅಪ್ ಮಾಡಿದರೆ ಉದಾಹರಣೆಗೆ 33 ರಿಂದ 220 kv ಈ ಬದಿಯು ಕಡಿಮೆ ವೋಲ್ಟೇಜ್ ಸೈಡ್ ಆಗಿರುತ್ತದೆ ಈ ಬದಿಯು ಹೆಚ್ಚಿನ ವೋಲ್ಟೇಜ್ ಸೈಡ್ ಆಗಿರಬೇಕು ಆದ್ದರಿಂದ ಸ್ಟಾರ್ ಡೆಲ್ಟಾ ಅಥವಾ ಡೆಲ್ಟಾ ಸ್ಟಾರ್ ಸ್ಟಾರ್ ಸೈಡ್ ಯಾವಾಗಲೂ ಹೆಚ್ಚಿನ ವೋಲ್ಟೇಜ್ ಬದಿಯಲ್ಲಿರಬೇಕು ಮತ್ತು ಡೆಲ್ಟಾ ಯಾವಾಗಲೂ ಕಡಿಮೆ ವೋಲ್ಟೇಜ್ ಬದಿಯಲ್ಲಿರಬೇಕು ಈ ಭಾಗವನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಸ್ಟಾರ್ ಡೆಲ್ಟಾ ಸಂಪರ್ಕವನ್ನು ಸಾಮಾನ್ಯವಾಗಿ ಸ್ಟೆಪ್ ಡೌನ್ನಲ್ಲಿ ಬಳಸಲಾಗುತ್ತದೆ ಇದೀಗ ನಾನು ಹೆಚ್ಚಿನ ವೋಲ್ಟೇಜ್ ಅನ್ನು ಕಡಿಮೆ ವೋಲ್ಟೇಜ್ಗೆ ಹೇಳಿದೆ ಹೆಚ್ಚಿನ ವೋಲ್ಟೇಜ್ ಬದಿಯಲ್ಲಿರುವ ತಟಸ್ಥ ಬಿಂದುವನ್ನು ಗ್ರೌಂಡ್ಡ್ ಮಾಡಬಹುದು ಇವುಗಳು ಹೆಚ್ಚಿನ ಸಂದರ್ಭಗಳಲ್ಲಿ ಲಭ್ಯವಿವೆ ಇಲ್ಲಿ ಅದನ್ನು ಸ್ಟಾರ್ ಗಾಗಿ ತೋರಿಸಲಾಗುವುದಿಲ್ಲ 'ಸ್ಟಾರ್' ಸೈಡ್ ನ್ಯೂಟ್ರಲ್ ಪಾಯಿಂಟ್ ಅನ್ನು ಗ್ರೌಂಡ್ ಮಾಡಲಾಗುವುದು ಈ ಕಡೆಯೂ ಗ್ರೌಂಡ್ ಮಾಡಲಾಗುವುದು ಆದರೂ ಇದನ್ನು ರೇಖಾಚಿತ್ರದಲ್ಲಿ ತೋರಿಸಲಾಗಿಲ್ಲ ಆದರೆ ನಂತರ ನಾನು ತೋರಿಸುತ್ತೇನೆ ಆದ್ದರಿಂದ ನ್ಯೂಟ್ರಲ್ ಅನ್ನು ಗ್ರೌಂಡ್ ಮಾಡಲಾಗುತ್ತದೆ ಆದ್ದರಿಂದ ಸ್ಟಾರ್ ನ ನ್ಯೂಟ್ರಲ್ ಭಾಗವು ಇಲ್ಲಿಯೂ ಸಹ ನೆಲಸಬೇಕು ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಅಪೇಕ್ಷಣೀಯವಾಗಿದೆ ಮತ್ತು ಇದು ಡೆಲ್ಟಾ ಸ್ಟಾರ್ಗೆ ಸಹ ಒಂದೇ ಆಗಿರುತ್ತದೆ ಡೆಲ್ಟಾ ಸ್ಟಾರ್ಗಾಗಿ ಈ ಸಂಪರ್ಕವನ್ನು ಸಾಮಾನ್ಯವಾಗಿ ಹೆಚ್ಚಿನ ವೋಲ್ಟೇಜ್ಗೆ ಏರಲು ಬಳಸಲಾಗುತ್ತದೆ ಆದ್ದರಿಂದ ನೀವು ಸ್ಟಾರ್ ಡೆಲ್ಟಾ ಸಂಪರ್ಕದೊಂದಿಗೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗೆ ಹೋದರೆ ಸ್ಟಾರ್ ಡೆಲ್ಟಾ ಅಥವಾ ಡೆಲ್ಟಾ ಸ್ಟಾರ್ ಸ್ಟಾರ್ ಸೈಡ್ ಯಾವಾಗಲೂ ಹೆಚ್ಚಿನ ವೋಲ್ಟೇಜ್ ಬದಿಯಲ್ಲಿರಬೇಕು ನೀವು ಪವರ್ ಟ್ರಾನ್ಸ್ಮಿಷನ್ ಸಿಸ್ಟಮ್ಗಾಗಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಗೆ ಹೋದರೆ ಅದು ಡೆಲ್ಟಾ ಸ್ಟಾರ್ ಆಗಿರುತ್ತದೆ ಇಲ್ಲಿ ನೀವು ಬಹಳಷ್ಟು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಸ್ಟಾರ್ ಸ್ಟಾರ್ ಅಥವಾ ಡೆಲ್ಟಾ ಡೆಲ್ಟಾ ಸಂಪರ್ಕದಲ್ಲಿ ಹೆಚ್ಚಿನ ವೋಲ್ಟೇಜ್ ಮತ್ತು ಕಡಿಮೆ ವೋಲ್ಟೇಜ್ ಬದಿಯಲ್ಲಿರುವ ವೋಲ್ಟೇಜ್ನ ಅನುಪಾತವು ಹೆಚ್ಚಿನ ವೋಲ್ಟೇಜ್ ಮತ್ತು ಕಡಿಮೆ ವೋಲ್ಟೇಜ್ ಬದಿಯಲ್ಲಿನ ಹಂತದ ವೋಲ್ಟೇಜ್ನ ಅನುಪಾತದಂತೆಯೇ ಇರುತ್ತದೆ ನೀವು ಸ್ಟಾರ್ ಸ್ಟಾರ್ ಅಥವಾ ಡೆಲ್ಟಾ ಡೆಲ್ಟಾ ಸಂಪರ್ಕವನ್ನು ತೆಗೆದುಕೊಂಡರೆ ನೀವೇ ಡ್ರಾ ಮಾಡಬಹುದು ಆದ್ದರಿಂದ ಹೆಚ್ಚಿನ ವೋಲ್ಟೇಜ್ ಮತ್ತು ಕಡಿಮೆ ವೋಲ್ಟೇಜ್ ಬದಿಯಲ್ಲಿರುವ ಲೈನ್ ವೋಲ್ಟೇಜ್ಗಳ ಅನುಪಾತವು ಹೆಚ್ಚಿನ ವೋಲ್ಟೇಜ್ ಮತ್ತು ಕಡಿಮೆ ವೋಲ್ಟೇಜ್ ಬದಿಯಲ್ಲಿರುವ ಹಂತದ ವೋಲ್ಟೇಜ್ಗಳ ಅನುಪಾತದಂತೆಯೇ ಇರುತ್ತದೆ ಏಕೆಂದರೆ ಸ್ಟಾರ್ ಸ್ಟಾರ್ನಲ್ಲಿ ಹೆಚ್ಚಿನ ವೋಲ್ಟೇಜ್ ಮತ್ತು ಕಡಿಮೆ ವೋಲ್ಟೇಜ್ ಮೇಲಿನ ವೋಲ್ಟೇಜ್ನ ಅನುಪಾತವು √3 ಪಟ್ಟು ಫೇಸ್ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಮತ್ತು ಡೆಲ್ಟಾ ಡೆಲ್ಟಾ ಕೇಸ್ ನಲ್ಲಿ ಲೈನ್ ವೋಲ್ಟೇಜ್ ಮತ್ತು ಫೇಸ್ ವೋಲ್ಟೇಜ್ ಎರಡೂ ಒಂದೇ ಆಗಿರುತ್ತವೆ ಆದ್ದರಿಂದ HV ಮತ್ತು LV ಬದಿಯಲ್ಲಿನ ಫೇಸ್ ವೋಲ್ಟೇಜ್ನ ಅನುಪಾತವು ಒಂದೇ ಆಗಿರುತ್ತದೆ ನೀವು ವಿದ್ಯುತ್ ಯಂತ್ರವನ್ನು ಅಧ್ಯಯನ ಮಾಡಿರುವುದರಿಂದ ನೀವು ಇದನ್ನು ಮಾಡಬಹುದು ಇದಲ್ಲದೆ ಹೆಚ್ಚಿನ ವೋಲ್ಟೇಜ್ ಮತ್ತು ಕಡಿಮೆ ವೋಲ್ಟೇಜ್ ಬದಿಯಲ್ಲಿ ಅನುಗುಣವಾದ ಲೈನ್ ವೋಲ್ಟೇಜ್ ನಡುವೆ ಯಾವುದೇ ಫೇಸ್ ಶಿಫ್ಟ್ ಇಲ್ಲ ಸ್ಟಾರ್ ಸ್ಟಾರ್ ಸಂಪರ್ಕ ಮತ್ತು ಡೆಲ್ಟಾ ಡೆಲ್ಟಾ ಸಂಪರ್ಕಕ್ಕಾಗಿ ಹೆಚ್ಚಿನ ವೋಲ್ಟೇಜ್ ಬದಿಯಲ್ಲಿ ಮತ್ತು ಕಡಿಮೆ ವೋಲ್ಟೇಜ್ ಬದಿಯಲ್ಲಿ ಅನುಗುಣವಾದ ಲೈನ್ ವೋಲ್ಟೇಜ್ ನಡುವೆ ಯಾವುದೇ ಫೇಸ್ ಶಿಫ್ಟ್ ಇರುವುದಿಲ್ಲ ನೋಡಿ ನಾನು ಯಾವುದೇ ಪ್ರಾಥಮಿಕ ಅಥವಾ ದ್ವಿತೀಯಕವನ್ನು ಬಳಸುತ್ತಿಲ್ಲ ನಾನು ಹೆಚ್ಚಿನ ವೋಲ್ಟೇಜ್ ಮತ್ತು ಕಡಿಮೆ ವೋಲ್ಟೇಜ್ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದೇನೆ ಆದ್ದರಿಂದ ಹೆಚ್ಚಿನ ವೋಲ್ಟೇಜ್ ಬದಿಯಲ್ಲಿ ಮತ್ತು ಕಡಿಮೆ ವೋಲ್ಟೇಜ್ ಬದಿಯಲ್ಲಿ ಅನುಗುಣವಾದ ಲೈನ್ ವೋಲ್ಟೇಜ್ ನಡುವೆ ಸ್ಟಾರ್ ಸ್ಟಾರ್ ಅಥವಾ ಡೆಲ್ಟಾ ಡೆಲ್ಟಾಗೆ ಯಾವುದೇ ಫೇಸ್ ಬದಲಾವಣೆ ಇಲ್ಲ ಆದಾಗ್ಯೂ ಸ್ಟಾರ್ ಡೆಲ್ಟಾ ಮತ್ತು ಡೆಲ್ಟಾ ಸ್ಟಾರ್ ಸಂಪರ್ಕಗಳು ಪ್ರಾಥಮಿಕ ಮತ್ತು ಮಾಧ್ಯಮಿಕ ರೇಖೆಯಿಂದ ಲೈನ್ ವೋಲ್ಟೇಜ್ಗೆ 30 ಡಿಗ್ರಿಗಳ ಫೇಸ್ ಶಿಫ್ಟ್ ಗೆ ಕಾರಣವಾಗುತ್ತವೆ ಉದಾಹರಣೆಗೆ ನೀವು ಸ್ಟಾರ್ ಡೆಲ್ಟಾ ಸಂಪರ್ಕವನ್ನು ತೆಗೆದುಕೊಳ್ಳುತ್ತೀರಿ ಚಿತ್ರ 3 ರ ನಕ್ಷತ್ರ ಡೆಲ್ಟಾ ಸ್ಕೀಮ್ಯಾಟಿಕ್ ರೇಖಾಚಿತ್ರವನ್ನು ಪರಿಗಣಿಸಿ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ಟಾರ್ ಸೈಡ್ ವಾಸ್ತವವಾಗಿ ಕ್ಯಾಪಿಟಲ್ A B C ಮತ್ತು ಡೆಲ್ಟಾ ಸೈಡ್ ಸ್ಮಾಲ್ a b c ಡೆಲ್ಟಾ ಸೈಡ್ ಲೈನ್ ಮತ್ತು ಫೇಸ್ ವೋಲ್ಟೇಜ್ ಒಂದೇ ಆಗಿರುತ್ತದೆ ಆದ್ದರಿಂದ ನೀವು ಫೇಸರ್ ಅನ್ನು ಚಿತ್ರಿಸಿದರೆ ಡೆಲ್ಟಾ ಇದು ಡೆಲ್ಟಾ ಸೈಡ್ Vab Vbc Vca 120 ಡಿಗ್ರಿಯನ್ನು ತೋರಿಸಲಾಗಿಲ್ಲ ಆದರೆ ಅದು ಸಮತೋಲನ 120 ಡಿಗ್ರಿಯಿಂದ ಎಂದು ನಿಮಗೆ ತಿಳಿದಿದೆ ಮತ್ತು ಸ್ಟಾರ್ ಸೈಡ್ಗೆ VAn ಅನ್ನು ಉಲ್ಲೇಖವಾಗಿ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಇದು VAn VBn ಮತ್ತು VCn ಎಲ್ಲವೂ 120 ಡಿಗ್ರಿಗಳ ಅಂತರದಲ್ಲಿದೆ ಆದ್ದರಿಂದ ಇದು VBn ಆಗಿದೆ VnB 180 ಡಿಗ್ರಿಯನ್ನು ತೆಗೆದುಕೊಳ್ಳಿ ಆದ್ದರಿಂದ ಇದು VnB ಅಂದರೆ V ನಂತರ ನೀವು ಈ VAB ಅನ್ನು ಪೂರ್ಣಗೊಳಿಸುತ್ತೀರಿ ಆದ್ದರಿಂದ VAB VAnVnB ಆದ್ದರಿಂದ ಇದು VAB ಅಂದರೆ ಈ ಕೋನವು 30 ಡಿಗ್ರಿ ಇದು VA ಆದರೆ ಈ VAB 30 ಡಿಗ್ರಿ ಈಗ ನಾನು ಈ VAB ಅನ್ನು ಇಲ್ಲಿ ಮಾಡಿದರೆ ಇದು VAB ಎಂದು ಭಾವಿಸಿದರೆ ಈ ಕೋನ 30 ಡಿಗ್ರಿ ಅಂದರೆ ಈ ಸ್ಟಾರ್ ಸೈಡ್ ಲೈನ್ ವೋಲ್ಟೇಜ್ ಡೆಲ್ಟಾ ಸೈಡ್ ಲೈನ್ ವೋಲ್ಟೇಜ್ ಅನ್ನು ಕೋನ 30 ಡಿಗ್ರಿಗಳಿಂದ ಮುನ್ನಡೆಸುತ್ತದೆ ಇದು ಡೆಲ್ಟಾ ಸೈಡ್ ಲೈನ್ ಟು ಲೈನ್ ವೋಲ್ಟೇಜ್ ಮತ್ತು ಇದು ಸ್ಟಾರ್ ಸೈಡ್ ಲೈನ್ ಟು ಲೈನ್ ವೋಲ್ಟೇಜ್ VAB ಆದ್ದರಿಂದ V ಕ್ಯಾಪಿಟಲ್ A ಕ್ಯಾಪಿಟಲ್ B ಆದ್ದರಿಂದ VAB ವ್ಯಾಬ್ ಅನ್ನು 30 ಡಿಗ್ರಿಗಳಷ್ಟು ಮುನ್ನಡೆಸುತ್ತಿದೆ ಅಂದರೆ ಸ್ಟಾರ್ ಡೆಲ್ಟಾ ಅಥವಾ ಡೆಲ್ಟಾ ಸ್ಟಾರ್ಗೆ 30 ಡಿಗ್ರಿಗಳ ಫೇಸ್ ಶಿಫ್ಟ್ ಇರುತ್ತದೆ